ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಐ ಐ ಟಿ ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ರವಿ ಚಂದ್ರನ್ ಇದು ಏಳನೇ ವಾರ ಮಾಡ್ಯೂಲ್ 6 ಮತ್ತು ಉಪನ್ಯಾಸ ಸಂಖ್ಯೆ 42 ಆಗಿದೆ ಇದು ಈ ವಾರದ ಕೊನೆಯ ಉಪನ್ಯಾಸವಾಗಿದೆ ಮತ್ತು ನಮಗೆ ಇನ್ನೂ ಒಂದು ವಾರವಿದೆ ಈಗ ಈ ವಾರದಲ್ಲಿ ನಾನು ದೇಹ ಭಾಷೆಯ ಬಗ್ಗೆ ಈ ಮಾಡ್ಯೂಲ್ ಅನ್ನು ಮುಕ್ತಾಯಗೊಳಿಸಲಿದ್ದೇನೆ ಮತ್ತು ವಿಶೇಷವಾಗಿ ಇದು ಗುಂಪು ಚರ್ಚೆಗೆ ಹೇಗೆ ಪ್ರಸ್ತುತವಾಗುತ್ತದೆ ಎಂಬುದರ ಮೇಲೆ ನಾನು ಗಮನ ಹರಿಸುತ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದರ ಬಗ್ಗೆ ಸಂಕ್ಷಿಪ್ತ ವಿಮರ್ಶೆಯನ್ನು ನೀಡುತ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಸಂದರ್ಶನಗಳಿಗಾಗಿ ದೇಹ ಭಾಷೆಯ ಮೇಲೆ ಗಮನ ಕೇಂದ್ರೀಕರಿಸಿದ್ದೇನೆ ದೇಹಭಾಷೆಯ ಸಿದ್ಧತೆ ಕೇವಲ ಒಂದು ದಿನ ಮೊದಲು ಪ್ರಾರಂಭವಾಗುವುದಿಲ್ಲ ಎಂದು ನಾನು ನಿಮಗೆ ಹೇಳುವುದರೊಂದಿಗೆ ಪ್ರಾರಂಭಿಸಿದೆ ಇದು ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಿದ್ಧತೆಯಾಗಿದೆ ಮತ್ತು ನಂತರ ಸಂದರ್ಶನಕ್ಕೆ ಬಹಳ ಮೊದಲು ಸಿದ್ಧತೆ ಅಗತ್ಯವಿರುತ್ತದೆ ನಂತರ ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರಬೇಕು ಉದ್ಯೋಗದಾತರು ಸಾಮಾನ್ಯವಾಗಿ ಏನನ್ನು ಹುಡುಕುತ್ತಾರೆ ಉದ್ಯೋಗದಾತರು ಸ್ಪಷ್ಟವಾಗಿ ದೇಹ ಭಾಷೆಯ ಗುಣಲಕ್ಷಣಗಳಾದ ನೋಟ ವರ್ತನೆ ವ್ಯಕ್ತಿತ್ವ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒಳಗೊಂಡಿರುವ ಮೃದು ಕೌಶಲ್ಯಗಳನ್ನು ಹುಡುಕುತ್ತಿದ್ದಾರೆ ಆ ಮೊದಲ ಅತ್ಯುತ್ತಮ ಪ್ರಭಾವವನ್ನು ಮೂಡಿಸಲು ಒಬ್ಬರು ಸಮಯಪಾಲನೆಯನ್ನು ಉಡುಗೆ ತುಂಬಾ ದೃಢವಾಗಿರಬೇಕಾದ ಹಸ್ತಲಾಘವ ಭಂಗಿ ಮತ್ತು ಸನ್ನೆಗಳು ಸೇರಿದಂತೆ ಅದರ ಎಲ್ಲಾ ಅಂಶಗಳನ್ನು ದೇಹಭಾಷೆ ಮತ್ತು ಮೊದಲಿನಿಂದ ಕೊನೆಯವರೆಗೆ ಒಟ್ಟಾರೆ ಉತ್ಸಾಹವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ನಾನು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಬಗ್ಗೆಯೂ ಚರ್ಚಿಸಿದ್ದೇನೆ ವಿಶೇಷವಾಗಿ ನೋಟಕ್ಕೆ ಸಂಬಂಧಿಸಿದಂತೆ ಪರಿಕರಗಳ ಬಳಕೆಯ ವಿಷಯದಲ್ಲಿ ಡ್ರೆಸ್ ಕೋಡ್ಗೆ ಸಂಬಂಧಿಸಿದಂತೆ ಕೊನೆಯಲ್ಲಿ ನಾನು ದೇಹ ಭಾಷೆಯ ಕೆಲವು ಪ್ರಮುಖ ಅಂಶಗಳಾದ ದೃಢವಾದ ಹಸ್ತಲಾಘವ ಮಾಡುವುದು ಉತ್ತಮ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಸೂಕ್ತ ಭಂಗಿಗಳಿಗೆ ಒತ್ತು ನೀಡಿದ್ದೇನೆ ಸ್ವಲ್ಪ ಮುಂದಕ್ಕೆ ವಾಲುವುದು ಆದರೆ ಹಿಂದಕ್ಕೆ ವಾಲದಿರುವುದು ಉದ್ದಕ್ಕೂ ಉತ್ಸಾಹವನ್ನು ತೋರಿಸುವುದು ನಗುವುದು ಆತ್ಮವಿಶ್ವಾಸವನ್ನು ಹೊರಸೂಸುವುದು ಶಾಂತವಾಗಿ ಮತ್ತು ಒಗ್ಗಟ್ಟಾಗಿ ಉಳಿಯುವುದು ಮತ್ತು ಅದರ ಕೊನೆಯಲ್ಲಿ ಉತ್ತಮ ಭಾವನೆಯೊಂದಿಗೆ ಹೊರಹೋಗುವುದು ಈಗ ಇದು ಗುಂಪು ಚರ್ಚೆಯಿಂದ ಎಷ್ಟು ಭಿನ್ನವಾಗಿದೆ ಎಂದು ನೀವು ಕೇಳಿದಾಗ ನಾನು ನಿಮಗೆ ಹೇಳಲು ಬಯಸುವ ಮೊದಲ ವಿಷಯವೆಂದರೆ ಸಂದರ್ಶನದ ದೇಹ ಭಾಷೆಯು ಗುಂಪು ಚರ್ಚೆಯ ದೇಹ ಭಾಷೆಯನ್ನು ಹೆಚ್ಚು ಕಡಿಮೆ ಹೋಲುತ್ತದೆ ಸಂದರ್ಶನದ ವಿಷಯದಲ್ಲಿ ಅತ್ಯಂತ ಸಕಾರಾತ್ಮಕ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿತ್ವವನ್ನು ಪ್ರದರ್ಶಿಸುವ ವಿಷಯದಲ್ಲಿ ನಾನು ಹೇಳಿದ ಹೆಚ್ಚಿನ ಗುಣಲಕ್ಷಣಗಳು ಗುಂಪು ಚರ್ಚೆಯೊಂದಿಗೆ ಹೋಗುತ್ತವೆ ಆದರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವ್ಯತ್ಯಾಸಗಳಿವೆ ಆ ವ್ಯತ್ಯಾಸಗಳು ಯಾವುವು ಎಂದು ನೋಡೋಣ ವ್ಯತ್ಯಾಸಗಳು ಮೂಲತಃ ಇಲ್ಲಿ ನೀವು ಒಂದು ಗುಂಪಿನಲ್ಲಿ ಇರುತ್ತೀರಿ ಮತ್ತು ಸಂದರ್ಶನದಲ್ಲಿ ನೀವು ಒಬ್ಬರೇ ಇರುತ್ತೀರಿ ಮತ್ತು ಒಂದು ಗುಂಪು ನಿರ್ಣಯಿಸಲು ಪ್ರಯತ್ನಿಸುತ್ತಿದೆ ಇಲ್ಲಿ ನೀವು ಗುಂಪಿನ ಭಾಗವಾಗಿದ್ದೀರಿ ನೀವು ಹೆಚ್ಚಿನ ಗುಂಪು ಡೈನಾಮಿಕ್ಸ್ ಅನ್ನು ಹೊಂದಿರಬೇಕು ಮತ್ತು ನಂತರ ನಿಮ್ಮನ್ನು ಅನೇಕ ಜನರು ಪರಿಶೀಲಿಸಬಹುದು ಮತ್ತು ಗುಂಪು ಚರ್ಚೆಯ ವಿಷಯದಲ್ಲಿ ನಿಮ್ಮನ್ನು ವಿವಿಧ ಕೋನಗಳಿಂದ ನೋಡಬಹುದು ಈಗ ನಾವು ನಿಜವಾದ ದೇಹ ಭಾಷೆಯ ಗುಣಲಕ್ಷಣಗಳಿಗೆ ಹೋಗುವ ಮೊದಲು ಇಂದು ಗುಂಪು ಚರ್ಚೆಯನ್ನು ಏಕೆ ಬಳಸಲಾಗುತ್ತಿದೆ ಮತ್ತು ವಿಶೇಷವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಏಕೆ ಬಳಸಲಾಗುತ್ತಿದೆ ಎಂಬುದನ್ನು ನೋಡೋಣ ಗುಂಪು ಚರ್ಚೆಯನ್ನು ಬಳಸಿಕೊಂಡು ಏಕಕಾಲದಲ್ಲಿ ಹಲವಾರು ಅಭ್ಯರ್ಥಿಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ತೆಗೆದುಹಾಕಲು ಇದು ಸುಲಭ ಮಾರ್ಗವಾಗಿದೆ ಮತ್ತು ಇದು ಸಮಯ ಮತ್ತು ವೆಚ್ಚ ಪರಿಣಾಮಕಾರಿ ವಿಧಾನವಾಗಿದೆ ಆದ್ದರಿಂದ ನೀವು 5000 ಜನರನ್ನು ಕರೆಯಬಹುದು ಮತ್ತು ನಂತರ 5000 ರಿಂದ ನೀವು ಅವರನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಬಹುದು ಮತ್ತು ನಂತರ 20 ರಿಂದ ನೀವು 2 ಅಥವಾ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಹುದು ಮತ್ತು ನೀವು ಬಯಸಿದರೆ ಈ ಲಾಟ್ನಿಂದ ನಿಮಗೆ ಬೇಕಾದ ಅತ್ಯುತ್ತಮ 30 ಅಥವಾ 25 ಅನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಸಮಯ ಮತ್ತು ವೆಚ್ಚದ ದೃಷ್ಟಿಯಿಂದ ಕಿರುಪಟ್ಟಿಯನ್ನು ಮಾಡುವುದು ತುಂಬಾ ಸುಲಭ ಮುಖ್ಯವಾದದ್ದು ಸ್ವಾಭಾವಿಕ ನಾಯಕನನ್ನು ಗುರುತಿಸುವ ಅತ್ಯುತ್ತಮ ಮಾರ್ಗವಾಗಿದೆ ನಿರ್ವಹಣಾ ಸಂದರ್ಶನಗಳಿಗಾಗಿ ನಡೆಸಲಾಗುವ ಹೆಚ್ಚಿನ ವಿಶಿಷ್ಟ ಗುಂಪು ಚರ್ಚೆಗಳು ಉದಾಹರಣೆಗೆ ಮೀನು ಮಾರುಕಟ್ಟೆಯಂತೆ ಜನರು ಹೋಗುತ್ತಾರೆ ಕೆಲವೊಮ್ಮೆ ಅವರು ತುಂಬಾ ಆಕ್ರಮಣಕಾರಿಯಾಗಿರುತ್ತಾರೆ ಪರಸ್ಪರ ಜಗಳವಾಡುತ್ತಾರೆ ಮತ್ತು ನಂತರ ಪ್ರತಿಯೊಬ್ಬರೂ ಕೇಳಲು ಬಯಸುತ್ತಾರೆ ಅವರು ತಮ್ಮ ದೃಷ್ಟಿಕೋನವನ್ನು ಮುಂದಿಡಲು ಪ್ರಯತ್ನಿಸುತ್ತಾರೆ ಮತ್ತು ಸಾಕಷ್ಟು ಗದ್ದಲ ಮಾಡುತ್ತಾರೆ ಆದರೆ ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಹೊರಹೊಮ್ಮುತ್ತಾರೆ ಮತ್ತು ನಂತರ ಎಲ್ಲಾ ಜನರನ್ನು ಶಾಂತಗೊಳಿಸುತ್ತಾರೆ ಬಹುಶಃ ಅವನ ಅಥವಾ ಅವಳ ವ್ಯಕ್ತಿತ್ವ ವರ್ಚಸ್ಸು ಭಾಷಾ ಕೌಶಲ್ಯಗಳು ಅದು ಯಾವುದೇ ದೇಹ ಭಾಷೆಯಾಗಿರಲಿ ಈ ವ್ಯಕ್ತಿಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಈ ಗದ್ದಲದ ಗೊಂದಲ ಮತ್ತು ಅವ್ಯವಸ್ಥೆಯಿಂದ ಹೊರಹೊಮ್ಮುತ್ತಿರುವ ಒಂದು ರೀತಿಯ ನೈಸರ್ಗಿಕ ನಾಯಕ ಎಂದು ಎಲ್ಲರೂ ಬೇಗ ಅಥವಾ ನಂತರ ಒಪ್ಪಿಕೊಳ್ಳುತ್ತಾರೆ ಮತ್ತೆ ಗುಂಪು ಚರ್ಚೆ ಎಂದರೇನು ಅದು ಕೇವಲ ನೈಸರ್ಗಿಕ ನಾಯಕನನ್ನು ಗುರುತಿಸುವುದಾದರೆ ಅದನ್ನು ಹೇಗೆ ಮಾಡಲಾಗುತ್ತದೆ ನಿರೀಕ್ಷಿತ ಗುಣಲಕ್ಷಣಗಳು ಯಾವುವು ಸಂಭಾವ್ಯ ಅಭ್ಯರ್ಥಿಗಳ ಕೆಲವು ವ್ಯಕ್ತಿತ್ವ ಗುಣಲಕ್ಷಣಗಳನ್ನು ಅಳೆಯಲು ಉದ್ಯೋಗದಾತರು ಬಳಸುವ ಗುಂಪು ಸಂವಾದಾತ್ಮಕ ಆಯ್ಕೆ ಪ್ರಕ್ರಿಯೆಯನ್ನು ಗುಂಪು ಚರ್ಚೆ ಎಂದು ಕರೆಯಲಾಗುತ್ತದೆ ಈಗ ನೀವು ಗಮನಿಸಬೇಕಾದ ನಿರೀಕ್ಷಿತ ವ್ಯಕ್ತಿತ್ವದ ಗುಣಲಕ್ಷಣಗಳು ಯಾವುವು ನೀವು ಅದನ್ನು ನೋಡಿದರೆ ನಾನು ಇಟ್ಟಿರುವ ಅಗ್ರ 8 ಗುಣಲಕ್ಷಣಗಳೆಲ್ಲವೂ ಅಮೌಖಿಕ ಸಂವಹನ ಮತ್ತು ಮೃದು ಕೌಶಲ್ಯಗಳಿಗೆ ಸಂಬಂಧಿಸಿವೆ ಮತ್ತು ನಿಸ್ಸಂಶಯವಾಗಿ ನಾನು ಇಟ್ಟಿರುವ ಕೊನೆಯ 3 ದೇಹಭಾಷೆಗಳು ಮಾತ್ರ ಜ್ಞಾನಕ್ಕೆ ಸಂಬಂಧಿಸಿವೆ ನಾಯಕತ್ವದ ಕೌಶಲ್ಯಗಳು ಗುಂಪು ನಿರ್ವಹಣೆ ತಂಡದ ಕೆಲಸದ ಕೌಶಲ್ಯಗಳು ಸಂವಹನ ಕೌಶಲ್ಯಗಳು ಹೊಂದಾಣಿಕೆ ಮತ್ತು ನಮ್ಯತೆ ಸಕಾರಾತ್ಮಕ ಮಾನಸಿಕ ದೃಷ್ಟಿಕೋನ ಸಭ್ಯ ಮತ್ತು ವೃತ್ತಿಪರ ಉಡುಗೆ ಅಂದಗೊಳಿಸುವ ಪ್ರಜ್ಞೆ ದೃಢವಾದ ದೇಹ ಭಾಷೆ ವಿಶಿಷ್ಟವಾಗಿ ಇಷ್ಟಪಡುವ ವ್ಯಕ್ತಿತ್ವದ ಪ್ರಕ್ಷೇಪ ತಾರ್ಕಿಕ ಸಾಮರ್ಥ್ಯ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ತಾರ್ಕಿಕ ಮತ್ತು ಸುಸಂಬದ್ಧ ಚಿಂತನೆಯನ್ನು ನೋಡಿ ಈ ಕೊನೆಯ 3 ವಾಸ್ತವವಾಗಿ ಜ್ಞಾನಕ್ಕೆ ಸಂಬಂಧಿಸಿವೆ ಆದರೆ ಉಳಿದ ಅಗ್ರಸ್ಥಾನಗಳು ಯಾವಾಗಲೂ ಅಮೌಖಿಕ ಸಂವಹನ ದೇಹ ಭಾಷೆ ಮತ್ತು ಮೃದು ಕೌಶಲ್ಯಗಳಿಗೆ ಸಂಬಂಧಿಸಿವೆ ಅಮೌಖಿಕ ಸಂವಹನವು ಏನು ಮಾಡುತ್ತದೆ ಇದು ಎಲ್ಲಾ ಭಾಗವಹಿಸುವವರ ಅಭಿಪ್ರಾಯಗಳನ್ನು ಹೊರಹೊಮ್ಮಿಸುತ್ತದೆ ಮತ್ತು ಸಕ್ರಿಯ ಮತ್ತು ತೀವ್ರವಾದ ಸಂವಾದದ ಮೂಲಕ ಒಮ್ಮತವನ್ನು ರೂಪಿಸುತ್ತದೆ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯಗಳು ಯಾವುವು ಮೊದಲನೆಯದಾಗಿ ಇದು ಗುಂಪು ಚರ್ಚೆಯೇ ಹೊರತು ವೈಯಕ್ತಿಕ ಚರ್ಚೆಯಲ್ಲ ನೀವು ಕ್ಯಾಂಟೀನ್ನಲ್ಲಿ ಯಾರೊಂದಿಗಾದರೂ ಮಾತನಾಡುತ್ತಿಲ್ಲ ನೀವು ಮಾಲ್ನಲ್ಲಿ ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡುತ್ತಿಲ್ಲ ನೀವು ನಡಿಗೆಯಲ್ಲಿ ಯಾರನ್ನೂ ಭೇಟಿಯಾಗುತ್ತಿಲ್ಲ ಈಗ ಇವೆಲ್ಲವೂ ಅಂತರ್ವ್ಯಕ್ತೀಯ ಸಂವಹನ ಆದರೆ ಇದು ಗುಂಪು ನೀವು ಅನೇಕ ಜನರ ನಡುವೆ ಇದ್ದೀರಿ ಇದು ವೈಯಕ್ತಿಕ ಚರ್ಚೆಯಲ್ಲ ಅದರ ಎರಡನೇ ಭಾಗವು ಇದು ಸಾರ್ವಜನಿಕ ಭಾಷಣ ಅಥವಾ ಚರ್ಚೆ ಅಥವಾ ಸಂದರ್ಶನವಲ್ಲದ ಚರ್ಚೆಯಾಗಿದೆ ಆದ್ದರಿಂದ ನೀವು ಭಾಗವಹಿಸುವ ಚರ್ಚೆಯಲ್ಲಿ ನೀವು ಇತರರಿಂದ ಮಾಹಿತಿಯನ್ನು ಹೊರತೆಗೆಯುತ್ತೀರಿ ಮತ್ತು ತೀವ್ರವಾದ ಸಂವಹನ ಇರುತ್ತದೆ ಸಾರ್ವಜನಿಕ ಭಾಷಣದಲ್ಲಿ ಇದು ನೀವು ಮಾತನಾಡುವ ಏಕಮುಖ ಸಂಚಾರವಾಗಿದೆ ಮತ್ತು ಪ್ರೇಕ್ಷಕರು ಈಗಾಗಲೇ ನಿಮಗೆ ನಾಯಕತ್ವವನ್ನು ನೀಡುತ್ತಾರೆ ಮತ್ತು ಪ್ರೇಕ್ಷಕರು ಪ್ರೇಕ್ಷಕರೊಂದಿಗೆ ಸ್ಪರ್ಧಿಸದೆ ನಿಮ್ಮನ್ನು ನಿರ್ಣಯಿಸುತ್ತಾರೆ ಆದರೆ ನೀವು ಚರ್ಚೆಯಲ್ಲಿ ನಿಜವಾಗಿ ಸಹ ಭಾಗವಹಿಸುವ ಪ್ರೇಕ್ಷಕರೊಂದಿಗೆ ಸ್ಪರ್ಧಿಸುತ್ತೀರಿ ಮತ್ತು ನಿರ್ದೇಶನವನ್ನು ನೀಡುವ ಮಾಡರೇಟರ್ ಇದ್ದಾರೆ ಮತ್ತೆ ಸಂದರ್ಶನದಲ್ಲಿ ಸಂಬಂಧಿತ ಕೆಲಸಕ್ಕೆ ಅಭ್ಯರ್ಥಿಯ ಸೂಕ್ತತೆಯನ್ನು ಮೌಲ್ಯಮಾಪನ ಮಾಡುವ ಸಮಿತಿಯು ಇರುತ್ತದೆ ಇದು ನೀವು ತೊಡಗಿಸಿಕೊಂಡಿರುವ ಈ ಎಲ್ಲಾ ಇತರ ಚಟುವಟಿಕೆಗಳಿಗಿಂತ ಭಿನ್ನವಾದ ಗುಂಪು ಚರ್ಚೆಯಾಗಿದೆ ಆದರೆ ಇಲ್ಲಿ ನೀವು ಗುಂಪಿನಲ್ಲಿರುವ ವ್ಯಕ್ತಿಯಾಗಿದ್ದೀರಿ ನಿಮ್ಮ ಸ್ವಂತ ವ್ಯಕ್ತಿತ್ವದ ಗುಣಲಕ್ಷಣಗಳೊಂದಿಗೆ ಗುಂಪು ಡೈನಾಮಿಕ್ಸ್ ಜಿ ಡಿ ಹೇಗೆ ರಚನೆಯಾಗಿದೆ ಎಂಬುದು ನಿರ್ಣಾಯಕವಾಗುತ್ತದೆ ಜಿ ಡಿ ಬಗ್ಗೆ ಆಸಕ್ತಿದಾಯಕ ಸಂಗತಿಯೆಂದರೆ ಅದು ಸಂಪೂರ್ಣವಾಗಿ ರಚನೆಯಾಗದ ಚಟುವಟಿಕೆಯಾಗಿದೆ ವಾಸ್ತವವಾಗಿ ಕೆಲವು ಜಿ ಡಿ ಗಳಲ್ಲಿ ವಿಷಯವನ್ನು ಗುರುತಿಸಲು ಸಹ ಅವರನ್ನು ಕೇಳಲಾಗುತ್ತದೆ ಮತ್ತು ನಂತರ ಇದು ಲೀಡರ್ ಲೆಸ್ ಗ್ರೂಪ್ ಆದರೆ ನಂತರ ಕೆಲವು ಫೆಸಿಲಿಟೇಟರ್ಗಳಿದ್ದರೂ ಸಹ ಅವರು ಜಿ ಡಿ ಯನ್ನು ಪ್ರಾರಂಭಿಸುತ್ತಾರೆ ನಂತರ ಅವರು ಕೋಣೆಯಿಂದ ಹೊರಟು ಹೋಗುತ್ತಾರೆ ಅವರು ಅವುಗಳನ್ನು ಗುಪ್ತ ಕ್ಯಾಮರಾದಿಂದ ನೋಡುತ್ತಾರೆ ಅಥವಾ ಒಂದು ಮೂಲೆಗೆ ಹೋಗುತ್ತಾರೆ ಸಂಪೂರ್ಣವಾಗಿ ಅವರನ್ನು ಗುಂಪಿಗೆ ಬಿಡುತ್ತಾರೆ ಮತ್ತು ಎಲ್ಲಾ ಅಭ್ಯರ್ಥಿಗಳೂ ಸ್ಪರ್ಧಿಗಳಾಗಿರುತ್ತಾರೆ ಮತ್ತು ನಂತರ ನೀವು ಪರೀಕ್ಷಕರ ಉಪಸ್ಥಿತಿ ಮತ್ತು ಭಾಗವಹಿಸುವಿಕೆಯಿಲ್ಲದೆ ಚರ್ಚೆಗೆ ಸೇರುವ ನಿರೀಕ್ಷೆಯಿದೆ ಆದ್ದರಿಂದ ಇದು 10 ರಿಂದ 50 ಅಭ್ಯರ್ಥಿಗಳನ್ನು ಹೊಂದಿರಬಹುದು ಮತ್ತು ಇದು 15 ರಿಂದ 30 ನಿಮಿಷಗಳವರೆಗೆ ಇರಬಹುದು ಎಂದರೆ ಸಮನ್ವಯ ಮತ್ತು ಸಹಕಾರ ಎಂದು ನಾನು ಹೇಳುತ್ತೇನೆ ನೀವು ಈ ಎರಡು ಪ್ರಮುಖ ಪದಗಳನ್ನು ನೆನಪಿಸಿಕೊಂಡರೆ ಮತ್ತು ನಿಮ್ಮ ದೇಹವನ್ನು ಸಮನ್ವಯ ಮತ್ತು ಸಹಕಾರದ ದೃಷ್ಟಿಯಿಂದ ರೂಪಿಸಲು ಪ್ರಯತ್ನಿಸಿದರೆ ನೀವು ವಿಜೇತರಾಗುತ್ತೀರಿ ಈಗ ಸಮನ್ವಯದ ವಿಷಯದಲ್ಲಿ ನಿಮಗೆ ಅಗತ್ಯವಿರುವ ಗುಣಲಕ್ಷಣಗಳು ಯಾವುವು ಮೂಲತಃ ನಾಯಕತ್ವದ ಗುಣಗಳು ಉತ್ತಮ ನಾಯಕನು ಉತ್ತಮ ಸಂಯೋಜಕರಾಗಿರುತ್ತಾರೆ ಅನುಯಾಯಿಗಳಾಗಿರುತ್ತಾರೆ ನಾಯಕರಾಗಿರುತ್ತಾರೆ ವ್ಯವಸ್ಥಾಪಕರಾಗಿರುತ್ತಾರೆ ಇದು ಯೋಜನೆಯನ್ನು ಒಳಗೊಂಡಿರುತ್ತದೆ ನೀವು ಜಿ ಯ ಸಮಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಜಿ ಯನ್ನು ನಡೆಸಬಹುದಾದ ಕಾರ್ಯವಿಧಾನದ ಬಗ್ಗೆ ಹೇಳಬೇಕು ನೀವು ಸಂಘರ್ಷ ಪರಿಹಾರ ಕೌಶಲ್ಯಗಳನ್ನು ತೋರಿಸಬೇಕು ಮತ್ತು ಒಟ್ಟಾರೆಯಾಗಿ ನೀವು ಸಮನ್ವಯಗೊಳಿಸಲು ಸಾಧ್ಯವಾಗುತ್ತದೆ ಯ ಇನ್ನೊಂದು ಭಾಗವು ಸಹಕಾರದ ಬಗ್ಗೆ ಇದೆ ಇದು ಹಂಚಿಕೆಯ ಗುರಿಯತ್ತ ಒಟ್ಟಾಗಿ ಕೆಲಸ ಮಾಡುವ ತಂಡವಾಗಿದೆ ಆದ್ದರಿಂದ ನೀವು ಸಾಮಾನ್ಯ ಉದ್ದೇಶದ ಸಾಮೂಹಿಕ ಗುರಿಯನ್ನು ಹೊಂದಿದ್ದೀರಿ ಮತ್ತು ನೀವು ಒಟ್ಟಾಗಿ ಕೆಲಸ ಮಾಡಬೇಕು ಈಗ ಈ ವಿಷಯದ ಅತ್ಯಂತ ತಮಾಷೆಯ ಭಾಗವೆಂದರೆ ನೀವು ಮಾಡಲು ಇಷ್ಟಪಡದ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತದೆ ಮತ್ತು ನೀವು ಅದನ್ನು ನಗುವಿನೊಂದಿಗೆ ಮಾಡಬೇಕು ಅಂದರೆ ನೀವು ಮಾತನಾಡಲು ಇಷ್ಟಪಡದ ಯಾರೊಂದಿಗಾದರೂ ನೀವು ಮಾತನಾಡಬೇಕು ನೀವು ಈ ವ್ಯಕ್ತಿಯನ್ನು ದ್ವೇಷಿಸಬಹುದು ಆ ವ್ಯಕ್ತಿಯ ನೋಟದಿಂದಲೇ ನಿಮ್ಮ ದೇಹಭಾಷೆಯು ಕಠಿಣವಾಗುತ್ತಿದೆ ಮತ್ತು ನಂತರ ನೀವು ಈ ವ್ಯಕ್ತಿಯಲ್ಲಿ ಏನನ್ನಾದರೂ ಇಷ್ಟಪಡುವುದಿಲ್ಲ ಮತ್ತು ನೀವು ಹಾಗೆ ಇಲ್ಲ ಮತ್ತು ನಂತರ ನೀವು ಅದರ ಬಗ್ಗೆ ಸ್ವಲ್ಪ ಕೆಟ್ಟದ್ದನ್ನು ಅನುಭವಿಸುತ್ತೀರಿ ಆದರೆ ನೀವು ಈ ವ್ಯಕ್ತಿಯೊಂದಿಗೆ ಕೆಲಸ ಮಾಡಬೇಕು ಸಹಕಾರವನ್ನು ನೀವು ಮಾಡಲು ಇಷ್ಟಪಡದ ಕೆಲಸಗಳನ್ನು ಮಾಡುವುದು ಎಂದು ವ್ಯಾಖ್ಯಾನಿಸಲಾಗಿದೆ ಆದರೆ ನೀವು ಅದನ್ನು ನಗುವಿನೊಂದಿಗೆ ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಈ ವ್ಯಕ್ತಿಯನ್ನು ಇಷ್ಟಪಡುವುದಿಲ್ಲ ನೀವು ಆ ವ್ಯಕ್ತಿಯನ್ನು ದ್ವೇಷಿಸುತ್ತೀರಿ ಆದರೆ ನಂತರ ಮಾತನಾಡುವಾಗ ನನ್ನ ಸ್ನೇಹಿತ ಹೇಳಿದಂತೆ ನೀವು ಹೇಳುತ್ತೀರಿ ಓ ಸ್ನೇಹಿತ ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ನಿಮ್ಮೊಳಗಿನ ನನ್ನ ಪ್ರಿಯ ಸಹವರ್ತಿ ದ್ವೇಷಿಸುತ್ತಿರಬಹುದು ಆದರೆ ನೀವು ಸಹಕರಿಸಬೇಕಾದರೆ ನೀವು ನಿಮ್ಮ ಭಾವನೆಯನ್ನು ತೋರಿಸಲು ಸಾಧ್ಯವಿಲ್ಲ ನೀವು ಅದನ್ನು ನಿಯಂತ್ರಿಸಬೇಕಾಗಿದೆ ಯ ಮೂಲ ಘಟಕಗಳು ಯಾವುವು ಮೊದಲ ಘಟಕವು ನಾಯಕತ್ವಕ್ಕೆ ಸಂಬಂಧಿಸಿದೆ ಇದು ಉಪಕ್ರಮ ನಿರ್ಧಾರ ತೆಗೆದುಕೊಳ್ಳುವಿಕೆ ಯೋಜನೆ ಮತ್ತು ದೂರದೃಷ್ಟಿಯನ್ನು ಒಳಗೊಂಡಿರುತ್ತದೆ ಎರಡನೆಯ ಅಂಶವು ಜ್ಞಾನದ ಬಗ್ಗೆ ವಿಶೇಷವಾಗಿ ಪ್ರಸ್ತುತ ವ್ಯವಹಾರಗಳು ಮತ್ತು ತಾಂತ್ರಿಕ ಪ್ರಗತಿಗಳಿಗೆ ಸಂಬಂಧಿಸಿದಂತೆ ವಿಷಯದ ಬಗ್ಗೆ ಸಮಗ್ರವಾಗಿರಬೇಕು ಈಗ ಜಿ ಯ ಈ ಭಾಗದಲ್ಲಿ ನಾವು ಜ್ಞಾನದ ಭಾಗದ ಮೇಲೆ ಹೆಚ್ಚು ಗಮನ ಹರಿಸುತ್ತಿಲ್ಲ ಆದರೆ ನಾವು ದೇಹ ಭಾಷೆಯ ಭಾಗದ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದೇವೆ ಮೂರನೆಯದು ಸಕ್ರಿಯ ಆಲಿಸುವಿಕೆ ನಿರರ್ಗಳತೆ ಸ್ಪಷ್ಟತೆ ಸುಸಂಬದ್ಧತೆ ವಾಕ್ಚಾತುರ್ಯ ಉಚ್ಚಾರಣೆ ಪರಿಣಾಮಕಾರಿತ್ವವನ್ನು ಒಳಗೊಂಡಿರುವ ಸಂವಹನ ಕೌಶಲ್ಯಗಳು ಮತ್ತು ನಾಲ್ಕನೆಯದು ವ್ಯಕ್ತಿತ್ವದ ಅಭಿವ್ಯಕ್ತಿಯು ಮೃದು ಕೌಶಲ್ಯಗಳು ದೇಹ ಭಾಷೆ ಸಕಾರಾತ್ಮಕ ದೃಷ್ಟಿಕೋನ ಆಹ್ಲಾದಕರ ನಡವಳಿಕೆಯನ್ನು ಒಳಗೊಂಡಿರುತ್ತದೆ ನಿಮ್ಮನ್ನು ಹೇಗೆ ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತೆ ಇಲ್ಲಿಯೂ ಸಹ ನೀವು ನೋಡಿದರೆ ಶೇಕಡಾ 75ರಷ್ಟು ಅಂಕಗಳನ್ನು ವಾಸ್ತವವಾಗಿ ಜ್ಞಾನಕ್ಕೆ ಸಂಬಂಧವಿಲ್ಲದ ವಿಷಯಗಳಿಗೆ ನೀಡಲಾಗುತ್ತದೆ ಜ್ಞಾನಕ್ಕೆ ನಾಲ್ಕನೇ ಒಂದು ಭಾಗದಷ್ಟು ಸಿಗುತ್ತದೆ ಆದ್ದರಿಂದ ವ್ಯಕ್ತಿತ್ವವು 25 ಅಂಕಗಳಲ್ಲಿ ಸರಿಸುಮಾರು ಅವರು ಉಡುಗೆ ನೋಟಕ್ಕೆ ಸುಮಾರು 5 ಅಂಕಗಳನ್ನು ಮನೋಧರ್ಮ ಮತ್ತು ಧ್ವನಿಗೆ ಇನ್ನೂ 5 ಅಂಕಗಳನ್ನು ದೇಹಭಾಷೆಗೆ ಇನ್ನೂ 5 ಅಂಕಗಳನ್ನು ಮತ್ತು ಮಾನಸಿಕ ಸ್ಥಿತಿಗೆ ಇನ್ನೂ 5 ಅಂಕಗಳನ್ನು ಮತ್ತು ನಂತರ ಒಟ್ಟಾರೆ ಪ್ರಭಾವಕ್ಕೆ 5 ಅಂಕಗಳನ್ನು ನೀಡುತ್ತಾರೆ ಜ್ಞಾನವನ್ನು ಮತ್ತೆ 5 ಭಾಗಗಳಾಗಿ ವಿಂಗಡಿಸಲಾಗಿದೆಃ ಆಳ ವ್ಯಾಪ್ತಿ ತಾರ್ಕಿಕ ಚಿಂತನೆ ಆಲೋಚನೆಗಳ ಸಂಘಟನೆ ಒಟ್ಟಾರೆ ಪ್ರಭಾವ ಆದರೆ ಸಂವಹನ ಕೌಶಲ್ಯಗಳು ಸಕ್ರಿಯ ಆಲಿಸುವಿಕೆ ನಿರರ್ಗಳತೆ ವಾಕ್ಶೈಲಿಯ ಉಚ್ಚಾರಣೆ ಒಟ್ಟಾರೆ ಪ್ರಭಾವ ನಾಯಕತ್ವ ಉಪಕ್ರಮ ತಂಡದ ಮನೋಭಾವ ಸಹಿಷ್ಣುತೆ ಸಂಘರ್ಷ ಪರಿಹಾರ ಕೌಶಲ್ಯಗಳು ಮತ್ತು ಒಟ್ಟಾರೆ ಪ್ರಭಾವ ಅವರು ಕೆಲವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಲಕ್ಷಣಗಳನ್ನು ಸಹ ಹುಡುಕುತ್ತಾರೆ ಸಕಾರಾತ್ಮಕ ಗುಣಲಕ್ಷಣಗಳು ಯಾವುವು ಎಂಬುದನ್ನು ನೋಡೋಣ ಅವರು ಮೊದಲು ಹುಡುಕುವುದು ಉತ್ಸಾಹ ನಂತರ ಕುತೂಹಲ ಭಾಗವಹಿಸುವಿಕೆ ಹರ್ಷಚಿತ್ತತೆ ಚುರುಕುತನ ಸಂವಹನ ಕೌಶಲ್ಯಗಳು ಅವರು ಸ್ಪಷ್ಟತೆಗಾಗಿ ಹುಡುಕುವ ಸಕಾರಾತ್ಮಕ ಗುಣಲಕ್ಷಣಗಳು ಮತ್ತು ಒಟ್ಟಾರೆ ಪರಿಣಾಮಕಾರಿತ್ವದ ವಿಷಯದಲ್ಲಿ ನಾನು ಮೊದಲು ಚರ್ಚಿಸಿದ ಜ್ಞಾನವು ಒಂದೇ ಆಗಿರುತ್ತದೆ ನಾಯಕತ್ವದ ವಿಷಯದಲ್ಲಿ ಇದು ತಂಡದ ಮನೋಭಾವವನ್ನು ಹೊರತುಪಡಿಸಿ ನಾನು ಮೊದಲು ಚರ್ಚಿಸಿದಂತೆಯೇ ಇದೆ ಮತ್ತು ನಂತರ ತಾಳ್ಮೆಯನ್ನು ಸಹ ಸಾಮಾನ್ಯವಾಗಿ ಸಕಾರಾತ್ಮಕ ಲಕ್ಷಣವಾಗಿ ಸೇರಿಸಲಾಗುತ್ತದೆ ನಕಾರಾತ್ಮಕ ಗುಣಲಕ್ಷಣಗಳು ಮತ್ತೆ ವ್ಯಕ್ತಿತ್ವ ದಯವಿಟ್ಟು ಇದರ ಬಗ್ಗೆ ಸಂಪೂರ್ಣ ಗಮನ ಕೊಡಿ ಏಕೆಂದರೆ ನಿಮ್ಮ ವ್ಯಕ್ತಿತ್ವದ ವಿಷಯದಲ್ಲಿ ದೇಹ ಭಾಷೆಯು ಬಹಿರಂಗಗೊಳ್ಳುತ್ತದೆ ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡರೆ ಮತ್ತು ನೀವು ಪ್ರತಿಕ್ರಿಯಿಸಲು ತುಂಬಾ ನಿಧಾನವಾಗಿದ್ದರೆ ಅದು ನಕಾರಾತ್ಮಕವಾದದ್ದು ಆತ್ಮವಿಶ್ವಾಸದ ಕೊರತೆ ಹತ್ತು ಜನರಿದ್ದಾರೆ ಮತ್ತು ನಂತರ ಎಲ್ಲರೂ ಮಾತನಾಡುತ್ತಾರೆ ನಂತರ ನಿಮ್ಮ ಸರದಿ ಬರುತ್ತದೆ ನೀವು ಮಾತನಾಡಲು ಬಯಸುತ್ತೀರಾ ಎಂದು ಅವರು ಕೇಳುತ್ತಿದ್ದಾರೆ ನೀವು ಮೈಕ್ ತೆಗೆದು ನಂತರ ಮಾತನಾಡುತ್ತೇನೆ ಎಂದು ಅದನ್ನು ಹಾದುಹೋಗಲು ಬಿಡುತ್ತೇನೆ ಅದರ ಬಗ್ಗೆ ನಂತರ ಯೋಚಿಸುತ್ತೇನೆ ಈಗ ನೀವು ನಿಮ್ಮ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ ನಿಮಗೆ ಆತ್ಮವಿಶ್ವಾಸದ ಕೊರತೆಯಿದೆ ಭಯ ಉದ್ವೇಗ ತುಂಬಾ ಒತ್ತಡ ಮತ್ತು ಅಸಭ್ಯ ಪದಗಳನ್ನು ಬಳಸುವ ಅಸಭ್ಯತೆ ಆದ್ದರಿಂದ ಅದು ಸಭ್ಯ ಅಭಿವ್ಯಕ್ತಿಗಳನ್ನು ಬಳಸುವ ನಿಮ್ಮ ಮೃದು ಕೌಶಲ್ಯಗಳ ಭಾಗವಾಗಿದೆ ನಿರಾಸಕ್ತಿ ಎಂದರೆ ಯಾವುದೇ ಭಾವನೆ ಪ್ರತಿಕ್ರಿಯೆಯಿಲ್ಲದಿರುವಿಕೆ ಆದ್ದರಿಂದ ನೀವು ಕುಳಿತು ನಿಮಗೆ ತುಂಬಾ ಬೇಸರವಾಗಿದೆ ಎಂದು ತೋರಿಸುತ್ತೀರಿ ಮತ್ತು ನಂತರ ನೀವು ಇತರ ಜನರ ಮಾತನ್ನು ನಿಮಗೆ ಆಸಕ್ತಿಯಿಲ್ಲ ಎಂಬಂತೆ ಕೇಳುತ್ತೀರಿ ಈಗ ವಿಷಯ ಜ್ಞಾನದ ಕೊರತೆ ನಿಖರತೆಯ ಕೊರತೆ ಮನಸ್ಸಿನ ಕಳಪೆ ಗುಣಮಟ್ಟ ಸೃಜನಶೀಲ ವಿಚಾರಗಳ ವಿಶ್ಲೇಷಣಾತ್ಮಕ ಚಿಂತನೆಯ ಕೊರತೆ ಇವೆಲ್ಲವೂ ನಕಾರಾತ್ಮಕ ಗುಣಲಕ್ಷಣಗಳಿಗೆ ಕಾರಣವಾಗುತ್ತವೆ ಮೃದುತ್ವ ಗೊಂದಲ ಮತ್ತು ಅಸ್ಪಷ್ಟತೆ ಮತ್ತು ಮುಖ್ಯ ಹಂತಕ್ಕೆ ಬಾರದಿರುವುದು ಅಸಂಬದ್ಧತೆಯು ಒಬ್ಬ ವ್ಯಕ್ತಿಯು ಮಾತನಾಡುವ ರೀತಿಯಲ್ಲಿ ಆಲೋಚನೆಯಲ್ಲಿ ಸರಿಯಾದ ಹೊಂದಾಣಿಕೆಯಿಲ್ಲ ಏಕತಾನತೆ ಅದೇ ರೀತಿಯಲ್ಲಿ ಅದೇ ಆಲೋಚನೆಗಳನ್ನು ಪದೇ ಪದೇ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಅವನು ದೂರವಿರುತ್ತಾನೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾನೆ ಮತ್ತು ವ್ಯಕ್ತಿಯು ಸಮೀಪಿಸಲಾಗದ ಅತ್ಯಂತ ಅಹಂಕಾರಿ ಮತ್ತು ಆಕ್ರಮಣಕಾರಿ ದುರ್ಬಲ ಮತ್ತು ಅಸ್ಥಿರವಾಗಿರುವಂತೆ ವರ್ತಿಸುತ್ತಾನೆ ಮತ್ತು ಆಗಾಗ್ಗೆ ವ್ಯಕ್ತಿಯು ತಾಳ್ಮೆಯಿಂದಿರುತ್ತಾನೆ ಈಗ ಜಿ ಯಲ್ಲಿ ನೀವು ಹೊಂದಿರಬೇಕಾದ ಅತ್ಯುತ್ತಮ ಮನೋಭಾವವೆಂದರೆ ನೀವು ಸರಿ ಎಂದು ನೀವು ಭಾವಿಸಬೇಕು ಮತ್ತು ನಂತರ ಯಾರಾದರೂ ಸರಿ ಆದರೆ ನಾನು ತಪ್ಪು ಅಲ್ಲ ಎಂದು ನೀವು ಮೆಚ್ಚುಗೆ ತೋರಿಸಬೇಕು ಆದ್ದರಿಂದ ಜಿ ಯ ಕೊನೆಯವರೆಗೂ ನೀವು ತಪ್ಪಲ್ಲ ಎಂದು ಸ್ಪಷ್ಟವಾಗಿ ಸಾಬೀತುಪಡಿಸಿ ಮತ್ತು ಒಟ್ಟಾರೆಯಾಗಿ ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ಉತ್ತೇಜಿಸಲು ಪ್ರಯತ್ನಿಸಿ ಮತ್ತು ನಿಮಗೆ ಅಪೇಕ್ಷಿತ ಯಶಸ್ಸನ್ನು ನೀಡುತ್ತದೆ ದೇಹ ಭಾಷೆಯ ಕೆಲವು ಸಾಮಾನ್ಯ ಅಪಾಯಗಳು ಯಾವುವು ನೀವು ಹೆಚ್ಚು ಮಾತನಾಡಲು ಉತ್ಸುಕರಾಗಿದ್ದರೆ ಮತ್ತು ನಂತರ ನೀವು ಹೆದರಿಕೆಯಿಂದ ಇದ್ದರೆ ಮತ್ತು ನಂತರ ನೀವು ತುಂಬಾ ಕಡಿಮೆ ಮಾತನಾಡುತ್ತಿದ್ದರೆ ನೀವು ಆಕ್ರಮಣಕಾರಿ ನಡವಳಿಕೆಯನ್ನು ತೋರಿಸುತ್ತೀರಿ ಪೆನ್ನಿನೊಂದಿಗೆ ಆಟವಾಡುವುದು ಕೆಲವೊಮ್ಮೆ ಪೆನ್ನು ತೆರೆಯುವುದು ನಂತರ ಅದನ್ನು ಮುಚ್ಚುವುದು ಉಂಗುರದೊಂದಿಗೆ ಕಿವಿಯ ಓಲೆದೊಂದಿಗೆ ಆಟವಾಡುವುದು ಮಾತನಾಡದಿರುವುದು ಮತ್ತು ಮುಂತಾದವುಗಳಂತಹ ವಿಚಲಿತ ದೇಹ ಭಾಷೆ ಯಾವುದು ಇತರ ಜನರು ನಿಮ್ಮನ್ನು ನೋಡುವಂತೆ ಮಾಡುವ ಎಲ್ಲಾ ನಕಾರಾತ್ಮಕ ಸನ್ನೆಗಳಂತೆ ಅವು ಗಮನವನ್ನು ಬೇರೆಡೆಗೆ ಸೆಳೆಯುವ ದೇಹಭಾಷೆಯಾಗುತ್ತವೆ ನೀವು ಪಾಲ್ಗೊಳ್ಳುವವರಲ್ಲ ಮತ್ತು ನಂತರ ಪ್ರೇಕ್ಷಕರ ನಡವಳಿಕೆಯಂತೆ ನೀವು ಕೇವಲ ಕುಳಿತು ಇತರ ಜನರು ಏನು ಮಾಡುತ್ತಾರೆ ಎಂಬುದನ್ನು ನೋಡುತ್ತೀರಿ ನೀವು ಭಾಗವಹಿಸುವುದಿಲ್ಲ ಆತಂಕವನ್ನು ತೋರಿಸುವುದು ಬಹುಶಃ ನೀವು ಸ್ವಲ್ಪ ಬೆಳ್ಳುಳ್ಳಿ ಹುರಿದ ಅನ್ನವನ್ನು ತೆಗೆದುಕೊಂಡಿದ್ದೀರಿ ನೀವು ಬಾಯಿ ತೊಳೆಯಲಿಲ್ಲ ನೀವು ಧೂಮಪಾನ ಮಾಡಿದ್ದೀರಿ ನೀವು ಬಾಯಿ ತೊಳೆಯಲಿಲ್ಲ ಸ್ವಲ್ಪ ಬಿಯರ್ ತೆಗೆದುಕೊಂಡಿದ್ದೀರಿ ಬಾಯಿ ತೊಳೆಯಲಿಲ್ಲ ಆ ವಾಸನೆ ತೀಕ್ಷ್ಣವಾದ ವಾಸನೆ ಆದ್ದರಿಂದ ಜನರು ತಕ್ಷಣವೇ ನಿಮ್ಮ ಬಗ್ಗೆ ಸಿಟ್ಟು ಮತ್ತು ಕಿರಿಕಿರಿಯನ್ನು ಅನುಭವಿಸುತ್ತಾರೆ ದೇಹ ಭಾಷೆಯ ವಿಷಯದಲ್ಲಿ ಇನ್ನೂ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಈಗಾಗಲೇ ಹೇಳಲಾಗಿದೆ ಆದರೆ ನಾನು ಜಿ ಯ ಉದ್ದಕ್ಕೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನು ಬದಲಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ಇಡೀ ಗುಂಪನ್ನು ಉದ್ದೇಶಿಸಿ ಮಾತನಾಡಲು ಪ್ರಯತ್ನಿಸಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಬೇಡಿ ವಿಶೇಷವಾಗಿ ನೀವು ಇಷ್ಟಪಡುವ ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಬೇಡಿ ನಿಮಗೆ ಎದುರಾಳಿಯಾಗುವ ಸಾಧ್ಯತೆಯಿದೆ ಎಂದು ನೀವು ಭಾವಿಸುವ ವ್ಯಕ್ತಿಯನ್ನು ನೋಡಲು ಪ್ರಯತ್ನಿಸಿ ಉಗುರುಗಳನ್ನು ಕಚ್ಚುವುದು ಕಾಲುಗಳನ್ನು ಅಲುಗಾಡಿಸುವುದು ಮುಂತಾದ ವಿಷಯಗಳಲ್ಲಿ ವಿನಾಶಕಾರಿ ಮತ್ತು ನಕಾರಾತ್ಮಕ ದೇಹಭಾಷೆಯನ್ನು ತಪ್ಪಿಸಿ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆಂದರೆ ಕೈಗಳನ್ನು ತಲೆಯ ಹಿಂದೆ ಹಿಡಿದುಕೊಂಡು ಕುರ್ಚಿಯಲ್ಲಿ ಹಿಂದಕ್ಕೆ ವಾಲಬೇಡಿ ಇದು ನೀವು ದುರಹಂಕಾರಿಯಾಗಿದ್ದೀರಿ ಅಥವಾ ನಿರಾಸಕ್ತರಾಗಿದ್ದೀರಿ ಮತ್ತು ಆಕ್ರಮಣಕಾರಿಯಾಗಿದ್ದೀರಿ ಎಂಬುದನ್ನು ಸಹ ತೋರಿಸುತ್ತದೆ ನೀವು ದೃಢವಾಗಿರಬೇಕು ಅವರು ನಿಮಗೆ ಚಕ್ರಗಳ ಕುರ್ಚಿಗಳನ್ನು ಸಹ ನೀಡಬಹುದು ಹಿಂದಕ್ಕೆ ಮುಂದಕ್ಕೆ ಚಲಿಸಲು ಪ್ರಯತ್ನಿಸಬೇಡಿ ಪಕ್ಕಕ್ಕೆ ಚಲಿಸಬೇಡಿ ಕುರ್ಚಿಯೊಂದಿಗೆ ಆಟವಾಡಬೇಡಿ ಕುರ್ಚಿ ಕೂಡ ತಿರುಗಲು ಸಾಧ್ಯವಾದರೆ ಇಲ್ಲಿ ಮತ್ತು ಅಲ್ಲಿ ಚಲಿಸಲು ಪ್ರಯತ್ನಿಸಬೇಡಿ ಇವೆಲ್ಲವೂ ವಿನಾಶಕಾರಿ ನಡವಳಿಕೆಗಳು ಮತ್ತು ನಿಮ್ಮಲ್ಲಿ ಬಹಳ ಅಪಕ್ವ ಮತ್ತು ವೃತ್ತಿಪರರಲ್ಲದ ಮನೋಭಾವವನ್ನು ತೋರಿಸುತ್ತವೆ ಒಟ್ಟಾರೆಯಾಗಿ ಗುಂಪು ಚರ್ಚೆಗಳಲ್ಲಿ ನೀವು ದೇಹ ಭಾಷೆಯ ಯಾವ ಅಂಶಗಳನ್ನು ಪ್ರದರ್ಶಿಸಬೇಕು ಹೋಗುವಾಗ ಮತ್ತು ಕುಳಿತುಕೊಳ್ಳುವಾಗ ನೇರವಾಗಿ ನಡೆಯಿರಿ ಎತ್ತರವಾಗಿ ನಿಂತುಕೊಳ್ಳಿ ಮತ್ತು ನಂತರ ಕುಳಿತುಕೊಳ್ಳುವ ಮೊದಲು ದೃಢವಾಗಿ ಹಸ್ತಲಾಘವ ಮಾಡಿ ಅಥವಾ ಹೆಂಗಸರು ಇದ್ದರೆ ಅವರು ಹಸ್ತಲಾಘವ ಮಾಡಲು ನಾಚಿಕೆಪಡುತ್ತಿದ್ದರೆ ಕೇವಲ ನಮಸ್ತೆ ಎಂದು ಹೇಳಬಹುದು ಮತ್ತು ಆಕ್ರಮಣಕಾರಿ ನಡವಳಿಕೆಯನ್ನು ತೋರಿಸುವುದು ಮುಂತಾದ ಯಾವುದೇ ರೀತಿಯ ನಕಾರಾತ್ಮಕ ಗುಣಲಕ್ಷಣಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬಹುದು ಯಾರಾದರೂ ಬಹಳ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡುತ್ತಿದ್ದರೆ ಜಿ ಯಲ್ಲಿ ಕೋಪಗೊಳ್ಳಬೇಡಿ ಆಸಕ್ತಿ ಮತ್ತು ಪರಾನುಭೂತಿ ತೋರಿಸಲು ಸ್ವಲ್ಪ ಮುಂದಕ್ಕೆ ವಾಲಿರಿ ತೆರೆದ ಹಸ್ತದ ಸನ್ನೆಗಳನ್ನು ಬಳಸಿ ನಿಮ್ಮ ಬಳಿ ಕೋಟ್ ಅಥವಾ ಏನಾದರೂ ಇದ್ದರೆ ತೆರೆದ ಹಸ್ತದ ಸನ್ನೆಗಳನ್ನು ಬಳಸಿ ಮತ್ತು ನೀವು ಕಡತ ಅಥವಾ ಕೈಚೀಲವನ್ನು ಹೊಂದಿದ್ದರೆ ಅದನ್ನು ಮರೆಮಾಡಲು ಪ್ರಯತ್ನಿಸಬೇಡಿ ಅದನ್ನು ಇಲ್ಲಿ ಇರಿಸಿ ತೆರೆದುಕೊಳ್ಳಿ ಮತ್ತು ಒಪ್ಪಿಗೆಯನ್ನು ತೋರಿಸಲು ನಿಮ್ಮ ತಲೆಯನ್ನು ಅಲ್ಲಾಡಿಸಿ ಮತ್ತು ಕೆಲವೊಮ್ಮೆ ನೀವು ಮೆಚ್ಚುಗೆ ವ್ಯಕ್ತಪಡಿಸಲು ಸಹ ನಿಧಾನವಾಗಿ ನಗುತ್ತ ತಲೆ ಅಲ್ಲಾಡಿಸಿ ಬಹುದು ನೀವು ಯಾರನ್ನಾದರೂ ಪ್ರಶಂಸಿಸಲು ಸಮರ್ಥರಾಗಿದ್ದೀರಿ ಎಂದು ತೋರಿಸುವ ಮೂಲಕ ನೀವು ಒಂದು ವಿಷಯವನ್ನು ಹೇಳದಿದ್ದರೂ ಸಹ ಇದು ನಿಮ್ಮ ನಾಯಕತ್ವದ ಗುಣಮಟ್ಟದಲ್ಲಿ ಮತ್ತೊಂದು ಪ್ರಮುಖ ಹಕ್ಕನ್ನು ತೋರಿಸುತ್ತದೆ ತದನಂತರ ಆ ವಿಕಿರಣ ಸ್ಮೈಲ್ ಅನ್ನು ನೀಡಿ ಅದು ಸಾಕಷ್ಟು ಶಕ್ತಿಯೊಂದಿಗೆ ಬರುತ್ತದೆ ಯಾರಾದರೂ ನಿಮ್ಮನ್ನು ಅವಮಾನಿಸುತ್ತಿದ್ದರೂ ಸಂತೋಷವಾಗಿರಿ ಇದು ಜಿ ಡಿ ಮತ್ತು ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಇಲ್ಲಿಗೆ ಬಂದಿದ್ದೀರಿ ಜಗಳವಿದ್ದರೂ ನೀವು ಹೋರಾಟವನ್ನು ಕಡಿಮೆ ಮಾಡಬೇಕು ಯ ಮೊದಲು ಮತ್ತು ನಂತರ ಸ್ನೇಹಿತರಿಂದ ಅಥವಾ ನಿಮ್ಮ ಸ್ವಂತ ವೀಡಿಯೊ ರೆಕಾರ್ಡಿಂಗ್ನಿಂದ ಪ್ರತಿಕ್ರಿಯೆಯನ್ನು ಬಳಸಿಕೊಂಡು ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಿ ಅದು ನಡೆಯುತ್ತಿರುವಾಗಲೂ ನಿಮ್ಮ ಪ್ರದರ್ಶನದ ವೀಡಿಯೊ ರೆಕಾರ್ಡಿಂಗ್ಗೆ ವ್ಯವಸ್ಥೆ ಮಾಡಲು ಸಾಧ್ಯವಾದರೆ ಅದನ್ನು ಪರಿಶೀಲಿಸಿ ಮತ್ತು ಅಣಕು ಪ್ರದರ್ಶನಗಳನ್ನು ನೀಡಲು ಪ್ರಯತ್ನಿಸಿ ವಿಶೇಷವಾಗಿ ನಕಾರಾತ್ಮಕ ನಡವಳಿಕೆಯನ್ನು ನೋಡಿ ಮತ್ತು ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಮತ್ತು ಜನರನ್ನು ಗುಂಪಿನಲ್ಲಿರುವ ನಿಮ್ಮ ಸ್ನೇಹಿತರನ್ನು ನೀವು ಜಿ ಯಲ್ಲಿ ಭಾಷಣ ಪ್ರಸ್ತುತಿಯನ್ನು ನೀಡುತ್ತಿರುವಾಗ ನಿಮ್ಮಲ್ಲಿ ಏನು ಇಷ್ಟವಾಯಿತು ಎಂದು ಕೇಳಿ ಮತ್ತು ಇಷ್ಟಪಡುವ ಗುಣಲಕ್ಷಣಗಳನ್ನು ಹೆಚ್ಚಿಸಲು ಪ್ರಯತ್ನಿಸಿ ಮುಂದಿನ ಸಲಹೆಯೆಂದರೆ ನೀವು ಒಂದು ನಿರ್ದಿಷ್ಟ ಉದ್ಯೋಗವನ್ನು ಪಡೆದ ನಂತರ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಲು ಕಾಯಬೇಡಿ ನನಗೆ ಕೆಲಸ ಸಿಕ್ಕರೆ ನಂತರ ನಾನು ಮುಂದಿನ ಕೆಲಸಕ್ಕೆ ಪ್ರಯತ್ನಿಸಿದಾಗ ನನ್ನ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸುತ್ತೇನೆ ಎಂದು ಯೋಚಿಸಬೇಡಿ ಆದರೆ ವ್ಯಕ್ತಿತ್ವವನ್ನು ಮೊದಲೇ ಊಹಿಸಿಕೊಳ್ಳಿ ನೀವು ಆ ವ್ಯಕ್ತಿತ್ವವನ್ನು ಊಹಿಸಿಕೊಂಡಾಗ ನೀವು ಆ ಅಪೇಕ್ಷಿತ ಉದ್ಯೋಗವನ್ನು ಪಡೆಯುತ್ತೀರಿ ಆದರೆ ಉದ್ಯೋಗವನ್ನು ಪಡೆದ ನಂತರ ಬದಲಾಗುತ್ತೀರಿ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತೀರಿ ಎಂದು ಯೋಚಿಸುವುದು ಸಹಾಯ ಮಾಡುವುದಿಲ್ಲ ಉದ್ಯೋಗವನ್ನು ಪಡೆಯುವ ಮೊದಲೇ ಆ ವ್ಯಕ್ತಿಯಾಗಿರಿ ನೀವು ಆ ಸ್ಥಾನಕ್ಕೆ ಬಡ್ತಿ ಪಡೆಯುವ ಮೊದಲೇ ನೀವು ಆ ಸ್ಥಾನದಲ್ಲಿದ್ದೀರಿ ಎಂಬಂತೆ ವರ್ತಿಸಿ ಮತ್ತು ಒಟ್ಟಾರೆಯಾಗಿ ಗೆಲ್ಲುವ ಮನೋಭಾವದೊಂದಿಗೆ ಹೋಗಿ ನಿಮ್ಮ ಮುಖದಲ್ಲಿ ಉಲ್ಲಾಸ ಇರುತ್ತದೆ ನೀವು ಶಾಂತವಾಗಿರುತ್ತೀರಿ ಮತ್ತು ಒಟ್ಟುಗೂಡುತ್ತೀರಿ ಇಡೀ ದೇಹವು ಅದನ್ನು ಪ್ರದರ್ಶಿಸುತ್ತದೆ ನೀವು ಭಯಭೀತರಾಗುವವರಲ್ಲ ನೀವು ಸ್ವಾಭಾವಿಕ ನಾಯಕರಾಗಿ ಹೊರಹೊಮ್ಮುತ್ತೀರಿ ಮತ್ತು ಜಿ ಯಲ್ಲಿ ಮಾತ್ರ ನಿಮ್ಮನ್ನು ತಿರಸ್ಕರಿಸುವುದು ತುಂಬಾ ಕಷ್ಟವಾಗುತ್ತದೆ ಕೆಲವೊಮ್ಮೆ ನಿಮಗಿಂತ ಉತ್ತಮ ಗುಣಗಳನ್ನು ಅಭಿವೃದ್ಧಿಪಡಿಸಿದ ಜನರಿದ್ದಾರೆ ಬಹುಶಃ ಅವರು ನಿಮಗಿಂತ ಉತ್ತಮ ಅರಿವನ್ನು ಹೊಂದಿರಬಹುದು ಕೆಲವೊಮ್ಮೆ ಅವರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ ಅವರು ಬಹುಶಃ ಅವರು ಜಿ ಯಲ್ಲಿ ಆಯ್ಕೆಯಾಗಿರಬಹುದು ಆದರೆ ಇದನ್ನು ನೆನಪಿನಲ್ಲಿಡಿ ನಿರಾಶೆಗೊಳ್ಳಬೇಡಿ ಇದು ನಿಮಗಾಗಿ ನನ್ನ ಕೊನೆಯ ಟಿಪ್ಪಣಿ ಚರ್ಚೆಯ ಉದ್ದೇಶವು ವಿಜಯವಾಗಿರಬಾರದು ಆದರೆ ಪ್ರಗತಿಯಾಗಿರಬೇಕು ನಾನು ಸೋತಿದ್ದೇನೆ ಎಂದು ನೀವು ಯೋಚಿಸಬಾರದು ಚರ್ಚೆಯ ಸಂಪೂರ್ಣ ಉದ್ದೇಶವೆಂದರೆ ಪ್ರಗತಿ ಚಿಂತನೆಯ ದೃಷ್ಟಿಯಿಂದ ಪ್ರಗತಿ ಹೊಸ ಅನುಭವವನ್ನು ಪಡೆಯುವ ದೃಷ್ಟಿಯಿಂದ ಪ್ರಗತಿ ನಿಮ್ಮ ಸ್ವಂತ ವ್ಯಕ್ತಿತ್ವದ ಬೆಳವಣಿಗೆಯ ದೃಷ್ಟಿಯಿಂದ ಪ್ರಗತಿ ನೀವು ಹಾಜರಾಗುವ ಪ್ರತಿಯೊಂದು ಜಿ ಯು ನಿಮಗೆ ಒಂದು ರೀತಿಯ ಗರಿಷ್ಠ ಅನುಭವವನ್ನು ನೀಡುತ್ತದೆ ವಿಭಿನ್ನವಾದ ಅನುಭವವನ್ನು ನೀಡುತ್ತದೆ ಅದು ನಿಮಗೆ ಬೇರೆ ರೀತಿಯಲ್ಲಿ ಸಿಗುವುದಿಲ್ಲ ಸಕಾರಾತ್ಮಕ ಒತ್ತಡ ಮತ್ತು ನಂತರ ನೀವು ಹೊಂದಿರುವ ಉಪಶಮನವು ನಿಮ್ಮನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮ ಸ್ವಂತ ವೀಡಿಯೊವನ್ನು ನೋಡುವ ಮೂಲಕ ಮತ್ತೆ ಮತ್ತೆ ಹೆಚ್ಚಿನ ಜಿ ಡಿ ಗಳಲ್ಲಿ ಭಾಗವಹಿಸುವ ಮೂಲಕ ನಾನು ನೀಡಿದ ಸಲಹೆಗಳನ್ನು ಬಳಸಿಕೊಂಡು ವಿಶೇಷವಾಗಿ ನಿಮ್ಮ ದೇಹ ಭಾಷೆಯ ಅಂಶದ ಮೇಲೆ ಬಹಳ ತೀವ್ರವಾಗಿ ಬಹಳ ನಿಕಟವಾಗಿ ಗಮನ ಕೇಂದ್ರೀಕರಿಸುವ ಮೂಲಕ ನೀವು ಮಾಡಿದ ಕೆಲವು ಸಣ್ಣ ತಪ್ಪುಗಳಿಂದ ಮಾತ್ರ ನೀವು ಕಲಿಯುತ್ತಿದ್ದರೆ ಖಂಡಿತವಾಗಿಯೂ ನೀವು ಪ್ರಗತಿಯನ್ನು ಸಾಧಿಸುತ್ತೀರಿ ಈ ಟಿಪ್ಪಣಿಯೊಂದಿಗೆ ನಾವು ಈ ವಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಮತ್ತು ನಮಗೆ ಇನ್ನೂ ಒಂದು ವಾರವಿದೆ ಮತ್ತು ಅದು ಕೊನೆಯ ಅಂತಿಮ ವಾರವಾಗಿರುತ್ತದೆ ಇದು ಮುಂಬರುವ ವಾರದಲ್ಲಿ ನಡೆಯುವ ಮುಂದಿನ ಉಪನ್ಯಾಸವಾಗಿದೆ ನಿಮ್ಮಲ್ಲಿ ಅನೇಕರು ತಿಳಿದುಕೊಳ್ಳಲು ಬಯಸಿದಂತೆ ನಾನು ಪ್ರಸ್ತುತಿ ಕೌಶಲ್ಯಗಳೊಂದಿಗೆ ಪ್ರಾರಂಭಿಸಲಿದ್ದೇನೆ ಪ್ರಸ್ತುತಿ ಕೌಶಲ್ಯಗಳಲ್ಲಿ ನೀವು ಹೇಗೆ ಮಾಡಬಹುದು ಅದು ಮುಂದಿನದು ಆದರೆ ಇಂದಿನಂತೆ ನಾನು ಮತ್ತೊಮ್ಮೆ ನೀವು ಭಾಗವಹಿಸಲಿರುವ ಎಲ್ಲಾ ಜಿ ಡಿ ಗಳಲ್ಲಿ ಯಶಸ್ಸನ್ನು ಬಯಸುತ್ತೇನೆ ನಿಮಗೆ ಶುಭ ಹಾರೈಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು